ಕೊನೆಯ ತರಗತಿಯ ಸಂಕ್ಷಿಪ್ತ ವಿಮರ್ಶೆಯೊಂದಿಗೆ ಪ್ರಾರಂಭಿಸೋಣ ಕೊನೆಯ ತರಗತಿಯಲ್ಲಿ ನಾವು p n ಜಂಕ್ಷನ್ಗಳನ್ನು ನೋಡಲು ಪ್ರಾರಂಭಿಸಿದ್ದೇವೆ p ಟೈಪ್ ಸೆಮಿಕಂಡಕ್ಟರ್ ಮತ್ತು n ಟೈಪ್ ಸೆಮಿಕಂಡಕ್ಟರ್ ಅನ್ನು ಸಂಯೋಜಿಸುವ ಮೂಲಕ p n ಜಂಕ್ಷನ್ ರಚನೆಯಾಗುತ್ತದೆ ಈ ಜಂಕ್ಷನ್ಗಳು ಸೂಕ್ತವಾಗಿವೆ ಎಂದು ನಾವು ಹೇಳಿದ್ದೇವೆ ಆದ್ದರಿಂದ ಯಾವುದೇ ದೋಷಗಳಿಲ್ಲ ಮತ್ತು p ಮತ್ತು n ಟೈಪ್ ಎರಡೂ ಒಂದೇ ವಸ್ತುವಿನದ್ದಾಗಿದೆ ಆದ್ದರಿಂದ ನೀವು p ಟೈಪ್ ಸಿಲಿಕಾನ್ ಮತ್ತು n ಟೈಪ್ ಸಿಲಿಕಾನ್ ನಡುವೆ ಜಂಕ್ಷನ್ ಅನ್ನು ಹೊಂದಬಹುದು ನಾವು p n ಜಂಕ್ಷನ್ ಅನ್ನು ರೂಪಿಸಿದಾಗ n ಟೈಪ್ನಿಂದ ಎಲೆಕ್ಟ್ರಾನ್ಗಳು p ಟೈಪ್ಗೆ ಚಲಿಸುತ್ತವೆ p ನಿಂದ ಹೋಲ್ಗಳು n ಗೆ ಚಲಿಸುತ್ತವೆ ಮತ್ತು ಅವುಗಳನ್ನು ಪುನಃ ಸಂಯೋಜಿಸಬಹುದು ಎಂದು ನಾವು ಕಂಡುಕೊಂಡಿದ್ದೇವೆ ಆದ್ದರಿಂದ ನಾವು ಸವಕಳಿ ಪ್ರದೇಶವನ್ನು ಹೊಂದಿದ್ದೇವೆ ಈ ಎಲೆಕ್ಟ್ರಾನ್ಗಳು ಮತ್ತು ಹೋಲ್ಗಳು ಮರುಸಂಯೋಜಿಸುವುದರಿಂದ ಅವು n ಬದಿಯಲ್ಲಿ ಧನಾತ್ಮಕ ಆವೇಶದ ಡೋನರ್ಗಳನ್ನು ಬಿಟ್ಟುಬಿಡುತ್ತವೆ p ಬದಿಯಲ್ಲಿ ಋಣಾತ್ಮಕ ಆವೇಶದ ಅಕ್ಸಪ್ಟರ್ಗಳನ್ನು ಬಿಡುತ್ತವೆ ಇದರಿಂದಾಗಿ ವಿದ್ಯುತ್ ಕ್ಷೇತ್ರ ಮತ್ತು ಜಂಕ್ಷನ್ಗಳ ನಡುವೆ ಸಂಪರ್ಕ ಸಾಮರ್ಥ್ಯವಿರುತ್ತದೆ ಆದ್ದರಿಂದ ಕೊನೆಯ ವರ್ಗದಿಂದ ಸಂಪರ್ಕ ಸಾಮರ್ಥ್ಯದ ಈ ಮೌಲ್ಯವನ್ನು ಕೂಡ ನಾವು ಲೆಕ್ಕ ಹಾಕಿದ್ದೇವೆ Vo ಅಲ್ಲಿ NA ಮತ್ತು ND ಗಳು p ಮತ್ತು n ಬದಿಯಲ್ಲಿರುವ ಅಕ್ಸಪ್ಟರ್ ಮತ್ತು ಡೋನರ್ ಗಳ ಸಾಂದ್ರತೆಗಳು ಸವಕಳಿ ಪ್ರದೇಶದ ಅಗಲವು ನಿಮ್ಮ ಡೋಪಾಂಟ್ಗಳ ಸಾಂದ್ರತೆಗೆ ವಿಲೋಮ ಅನುಪಾತದಲ್ಲಿರುತ್ತದೆ ಎಂದು ನಾವು ಕಂಡುಕೊಂಡಿದ್ದೇವೆ ಆದ್ದರಿಂದ WpWn NDNA ಆದ್ದರಿಂದ ಇಂದು ನಾವು p n ಜಂಕ್ಷನ್ಗಳನ್ನು ಮತ್ತಷ್ಟು ನೋಡುವುದನ್ನು ಮುಂದುವರಿಸಲಿದ್ದೇವೆ ಆದರೆ ನಾವು ಜಂಕ್ಷನ್ ಅನ್ನು ಪಕ್ಷಪಾತ ಮಾಡುವಾಗ ಪ್ರಕರಣಗಳನ್ನು ಪರಿಗಣಿಸಲಿದ್ದೇವೆ ಆದ್ದರಿಂದ ನಾವು ಫಾರ್ವಾಡ್ ಬಯಾಸ್ ಮತ್ತು ರಿವರ್ಸ್ ಬಯಾಸ್ ಎರಡನ್ನೂ ನೋಡುತ್ತೇವೆ ನಾವು ಅದನ್ನು ಮಾಡುವ ಮೊದಲು ನಾನು ಸೆಮಿಕಂಡಕ್ಟರ್ ವೇಳೆ ಎನರ್ಜಿ ಬ್ಯಾಂಡ್ ರೇಖಾಚಿತ್ರಕ್ಕೆ p n ಜಂಕ್ಷನ್ ಅನ್ನು ಲಿಂಕ್ ಮಾಡಲು ಬಯಸುತ್ತೇನೆ ಆದ್ದರಿಂದ ನಾವು ಕೊನೆಯ ತರಗತಿಯಲ್ಲಿ ನೋಡಿದ ಉದಾಹರಣೆಗೆ ಹಿಂತಿರುಗಿ ನೋಡೋಣ ಆದ್ದರಿಂದ ನಾವು ಸಿಲಿಕಾನ್ ವಸ್ತು ಆಗಿರುವ p n ಜಂಕ್ಷನ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಸಿಲಿಕಾನ್ಗೆ ni 1010 cm 3 ಆಗಿದೆ ನಾವು 1017 ರ ಅಕ್ಸಪ್ಟರ್ ಸಾಂದ್ರತೆಯೊಂದಿಗೆ p ಭಾಗವನ್ನು ಹೊಂದಿದ್ದೇವೆ ಎಂದು ನಾವು ಹೇಳಿದ್ದೇವೆ ಮತ್ತು 1016 ರ ಡೋನರ್ ಸಾಂದ್ರತೆಯೊಂದಿಗೆ ನಾವು n ಭಾಗವನ್ನು ಹೊಂದಿದ್ದೇವೆ ಆದ್ದರಿಂದ ಕೊನೆಯ ತರಗತಿಯಲ್ಲಿ ನಾವು ಈ ಸಂದರ್ಭದಲ್ಲಿ ಸಂಪರ್ಕ ಸಾಮರ್ಥ್ಯವನ್ನು ಲೆಕ್ಕ ಹಾಕಿದ್ದೇವೆ ಮತ್ತು ನಾವು ಮೌಲ್ಯಗಳನ್ನು ಬದಲಿಸಿದಾಗ ನಾವು Vo ಅನ್ನು 0 78 ವೋಲ್ಟ್ಗಳಾಗಿ ಪಡೆಯುತ್ತೇವೆ ಹಾಗಾಗಿ ನಾನು ಏನು ಮಾಡಲು ಬಯಸುತ್ತೇನೆ ಎಂದರೆ p ಮತ್ತು n ಬದಿಯಲ್ಲಿನ ಫರ್ಮಿ ಮಟ್ಟಗಳ ಸ್ಥಳಕ್ಕೆ ಸಂಪರ್ಕ ಸಾಮರ್ಥ್ಯವನ್ನು ಲಿಂಕ್ ಮಾಡಲು ಬಯಸುತ್ತೇನೆ ಆದ್ದರಿಂದ ನಾವು p ಬದಿಯ ಅನ್ನು ಪ್ರತ್ಯೇಕವಾಗಿ ಮತ್ತು n ಭಾಗವನ್ನು ಪ್ರತ್ಯೇಕವಾಗಿ ಪರಿಗಣಿಸೋಣ ಆದ್ದರಿಂದ ನಾನು ಅವುಗಳನ್ನು ಇಲ್ಲಿ ಚಿತ್ರಿಸುತ್ತೇನೆ ಆದ್ದರಿಂದ ಇದು ನನ್ನ p ಟೈಪ್ ಆಗಿದೆ ಇದು ನನ್ನ n ಟೈಪ್ ಆಗಿದೆ ಅವೆರಡೂ ಸಿಲಿಕಾನ್ ಆದ್ದರಿಂದ ಬ್ಯಾಂಡ್ ಅಂತರವು ಒಂದೇ ಆಗಿರುತ್ತದೆ ಹಾಗಾಗಿ ನಾನು ಫರ್ಮಿ ಮಟ್ಟವನ್ನು p ಮತ್ತು n ಬದಿಯಲ್ಲಿ ಹಾಕಲು ಬಯಸುತ್ತೇನೆ ಫರ್ಮಿ ಮಟ್ಟದ ಸ್ಥಾನವನ್ನು ಲೆಕ್ಕಾಚಾರ ಮಾಡಲು ನಾವು ಎಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಗಳ ಸಂದರ್ಭದಲ್ಲಿ ಬಳಸಿದ ಸೂತ್ರಕ್ಕೆ ಹಿಂತಿರುಗುತ್ತೇವೆ ಆದ್ದರಿಂದ EFp EFikTlnNANi ಆದ್ದರಿಂದ ನೀವು ಸಂಖ್ಯೆಗಳನ್ನು ಮಾಡಿದರೆ ಇದು 0 42 ಎಲೆಕ್ಟ್ರಾನ್ ವೋಲ್ಟ್ಗಳಿಗೆ ಸಮಾನವಾಗಿರುತ್ತದೆ ಆದ್ದರಿಂದ p ಟೈಪ್ ಸಂದರ್ಭದಲ್ಲಿ ಫರ್ಮಿ ಮಟ್ಟವು ಆಂತರಿಕ ಫರ್ಮಿ ಮಟ್ಟಕ್ಕಿಂತ 0 42 ಎಲೆಕ್ಟ್ರಾನ್ ವೋಲ್ಟ್ಗಳ ಕೆಳಗೆ ಇದೆ ಆದ್ದರಿಂದ ಸರಳತೆಗಾಗಿ ನಾನು ಆಂತರಿಕ ಫರ್ಮಿ ಮಟ್ಟವನ್ನು ನಿಖರವಾಗಿ ಬ್ಯಾಂಡ್ ಅಂತರದಲ್ಲಿ ತೆಗೆದುಕೊಳ್ಳುತ್ತೇನೆ ಸಿಲಿಕಾನ್ ವಿಷಯದಲ್ಲಿ ಇದು ಸಂಪೂರ್ಣವಾಗಿ ನಿಜವಲ್ಲ ಪರಿಣಾಮಕಾರಿ ದ್ರವ್ಯರಾಶಿಗಳು ಒಂದೇ ಆಗಿಲ್ಲದ ಕಾರಣ ಅದನ್ನು ಸ್ವಲ್ಪಮಟ್ಟಿಗೆ ಬದಲಾಯಿಸಲಾಗುತ್ತದೆ ಆದರೆ ಎಲ್ಲಾ ಪ್ರಾಯೋಗಿಕ ಉದ್ದೇಶಗಳಿಗಾಗಿ ಇದು ಬ್ಯಾಂಡ್ ಅಂತರದ ಮಧ್ಯಭಾಗಕ್ಕೆ ಬಹಳ ಹತ್ತಿರದಲ್ಲಿದೆ ಆದ್ದರಿಂದ EFi 0 55 ಆಗಿದೆ ಆದ್ದರಿಂದ EFp ನಾವು EFi ಮೌಲ್ಯವನ್ನು ಬದಲಿಸುವ ಮೂಲಕ ಪಡೆಯಬಹುದು ಹಾಗಾಗಿ ನಾನು ಅದನ್ನು ಇಲ್ಲಿ ಗುರುತಿಸಿದರೆ EFi ಕೇಂದ್ರವಾಗಿದೆ ಮತ್ತು P ಟೈಪ್ ಮೇಲೆ ಫರ್ಮಿ ಮಟ್ಟವಾಗಿರುವ EFp EFi ಗಿಂತ 0 42 ಎಲೆಕ್ಟ್ರಾನ್ ವೋಲ್ಟ್ಗಳಷ್ಟಿದೆ ನಾವು n ಬದಿಯ ಲೆಕ್ಕಾಚಾರವನ್ನು ಮಾಡಬಹುದು ನೀವು ಸಂಖ್ಯೆಗಳನ್ನು ಮಾಡಿದರೆ EFn EFikTln NA ಬದಲಿಗೆ ಅದು NDNi ಆಗಿರುತ್ತದೆ ಮತ್ತೊಮ್ಮೆ ನಾವು ಮೌಲ್ಯಗಳಲ್ಲಿ ಪರ್ಯಾಯವಾಗಿ ಮಾಡಬಹುದು ಇದು ಆಂತರಿಕ ಫರ್ಮಿ ಮಟ್ಟಕ್ಕಿಂತ 0 36 ಎಲೆಕ್ಟ್ರಾನ್ ವೋಲ್ಟ್ಗಳಾಗಿರುತ್ತದೆ ಎಂದು ನಾವು ಪಡೆಯುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ EFn 0 36 ವೋಲ್ಟ್ ಆಗಿದೆ ಆದ್ದರಿಂದ ನಾನು ನನ್ನ p ಮತ್ತು n ಮಾದರಿಯ ಸೆಮಿಕಂಡಕ್ಟರ್ ಅನ್ನು ಒಟ್ಟಿಗೆ ತಂದಾಗ ಫರ್ಮಿ ಮಟ್ಟಗಳು ಸಾಲಿನಲ್ಲಿರಬೇಕು ಎಂದು ನನಗೆ ತಿಳಿದಿದೆ ಆದ್ದರಿಂದ p ಅನ್ನು ಮೇಲಕ್ಕೆ ಬದಲಾಯಿಸಲಾಗಿದೆ ಅಥವಾ n ಕೆಳಕ್ಕೆ ಸ್ಥಳಾಂತರಗೊಂಡಿದೆ ಎಂದು ನೀವು ಹೇಳಬಹುದು ಮತ್ತು ಈ ಬದಲಾವಣೆಯು 2 ಫರ್ಮಿ ಶಕ್ತಿಗಳ ನಡುವಿನ ಅಂತರಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ಒಟ್ಟಾರೆ ದೂರವು ನನ್ನ ಸಂಪರ್ಕ ಸಂಭಾವ್ಯ eVo ಹೊರತು ಬೇರೇನೂ ಅಲ್ಲ ಮತ್ತು ನೀವು eVo ಅನ್ನು ನೋಡಿದರೆ ಈ EFi ಕ್ಷಮಿಸಿ EFn EFi EFp EFi ಆದ್ದರಿಂದ ಈ ಸಂಪೂರ್ಣ ದೂರವು 0 78 ಎಲೆಕ್ಟ್ರಾನ್ ವೋಲ್ಟ್ಗಳಿಗೆ ಸಮನಾಗಿರುತ್ತದೆ ಇದು ನಿಮಗೆ EFi ಅನ್ನು 0 78 ವೋಲ್ಟ್ಗಳಾಗಿ ನೀಡುತ್ತದೆ ಇದು ನಾವು ಸೂತ್ರದಿಂದ ಲೆಕ್ಕಾಚಾರ ಮಾಡುವ ಅದೇ ಮೌಲ್ಯವಾಗಿದೆ ಆದ್ದರಿಂದ ಸಂಪರ್ಕ ವಿಭವವು p ಮತ್ತು n ಬದಿಯಲ್ಲಿನ ಫರ್ಮಿ ಮಟ್ಟಗಳ ನಡುವಿನ ವ್ಯತ್ಯಾಸವನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಈಗ ನಾವು ಸಮತೋಲನದಲ್ಲಿ p n ಜಂಕ್ಷನ್ ಅನ್ನು ಹೊಂದಿರುವಾಗ ಇದೆಲ್ಲವೂ ಆಗಿದೆ ಆದ್ದರಿಂದ ನಾನು ನನ್ನ ಜಂಕ್ಷನ್ ಅನ್ನು ಪಕ್ಷಪಾತ ಮಾಡಿದಾಗ ಏನಾಗುತ್ತದೆ ಆದ್ದರಿಂದ ನಾವು ಮೊದಲು p n ಜಂಕ್ಷನ್ ಅನ್ನು ಫಾರ್ವರ್ಡ್ ಬಯಾಸ್ ಮಾಡುವುದನ್ನು ನೋಡಲಿದ್ದೇವೆ ಫಾರ್ವರ್ಡ್ ಪಕ್ಷಪಾತದ ಸಂದರ್ಭದಲ್ಲಿ ಇದು ನನ್ನ ಸ್ಕೀಮ್ಯಾಟಿಕ್ p ಮತ್ತು n ಆಗಿದೆ ನಾನು p ಅನ್ನು ಧನಾತ್ಮಕ ಬದಿಗೆ ಮತ್ತು n ಅನ್ನು ಋಣಾತ್ಮಕವಾಗಿ ಸಂಪರ್ಕಿಸಲಿದ್ದೇನೆ ಆದ್ದರಿಂದ ಇದು Vext ಆಗಿರಲಿ ಜಂಕ್ಷನ್ನಲ್ಲಿ ನಿಮ್ಮ Vo ಆಗಿರುವ ಸಂಪರ್ಕ ಸಾಮರ್ಥ್ಯವಿದೆ ಆದ್ದರಿಂದ ನೀವು ಮುಂದಕ್ಕೆ ಪಕ್ಷಪಾತವನ್ನು ನೋಡಿದರೆ ನೀವು p ಅನ್ನು ಧನಾತ್ಮಕವಾಗಿ ಸಂಪರ್ಕಿಸುತ್ತಿದ್ದೀರಿ n ಅನ್ನು ಋಣಾತ್ಮಕವಾಗಿ ಸಂಪರ್ಕಿಸುತ್ತಿದ್ದೀರಿ ಇದರರ್ಥ ನೀವು p ಬದಿಗೆ ನಿಮ್ಮ ಇಂಜೆಕ್ಷನ್ ಹೋಲ್ಗಳ ಮೇಲೆ n ಬದಿಗೆ ಎಲೆಕ್ಟ್ರಾನ್ಗಳನ್ನು ಚುಚ್ಚುತ್ತಿದ್ದೀರಿ ಮತ್ತು ಇನ್ನೊಂದು ರೀತಿಯಲ್ಲಿ ನೀವು ಅದನ್ನು ನೋಡಿದರೆ ನೀವು ಸಂಪರ್ಕ ಸಂಭಾವ್ಯ Vo ಅನ್ನು ವಿರೋಧಿಸುವ ಬಾಹ್ಯ ಸಂಭಾವ್ಯ V ಅನ್ನು ಹೊಂದಿದ್ದೀರಿ ಆದ್ದರಿಂದ ಫಾರ್ವರ್ಡ್ ಬಯಾಸ್ನಲ್ಲಿ ಶೋಟ್ಕಿ ಜಂಕ್ಷನ್ನ ಸಂದರ್ಭದಲ್ಲಿ ನೀವು ಈ ಹಿಂದೆ ನೋಡಿದ ಸಂಗತಿಯಾಗಿದೆ ಅಲ್ಲಿ ಬಾಹ್ಯ ಸಾಮರ್ಥ್ಯವು ಲೋಹ ಮತ್ತು ಅರೆ ಕಂಡಕ್ಟರ್ ನಡುವಿನ ಸಂಭಾವ್ಯತೆಯನ್ನು ವಿರೋಧಿಸುತ್ತದೆ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಫಾರ್ವರ್ಡ್ ಪಕ್ಷಪಾತದ ಸಂದರ್ಭದಲ್ಲಿ ಇದು ಸಂಪರ್ಕ ಸಾಮರ್ಥ್ಯವನ್ನು ವಿರೋಧಿಸುತ್ತದೆ ತಡೆಗೋಡೆ ಕಡಿಮೆಯಾಗಿದೆ ಮತ್ತು ನಾವು ಇದನ್ನು ಮತ್ತೆ ಶಕ್ತಿ ಎನರ್ಜಿ ಬ್ಯಾಂಡ್ ರೇಖಾಚಿತ್ರದಲ್ಲಿ ತೋರಿಸಬಹುದು ಆದ್ದರಿಂದ ನಾನು ಎನರ್ಜಿ ಬ್ಯಾಂಡ್ ರೇಖಾಚಿತ್ರವನ್ನು ಚಿತ್ರಿಸುತ್ತೇನೆ ಮೊದಲನೆಯದಾಗಿ ಸಮತೋಲನದಲ್ಲಿ ಆದ್ದರಿಂದ ಸಮತೋಲನದಲ್ಲಿ ಫರ್ಮಿ ಮಟ್ಟಗಳು ಸಾಲಿನಲ್ಲಿರುತ್ತವೆ ಆದ್ದರಿಂದ ಇದು ಸಮತೋಲನದಲ್ಲಿದೆ ಅಲ್ಲಿ ತಡೆಗೋಡೆ eVo ಹೊರತುಪಡಿಸಿ ಏನೂ ಅಲ್ಲ ನಾನು ಈಗ Vo ಅನ್ನು ವಿರೋಧಿಸುವ ಬಾಹ್ಯ ಸಾಮರ್ಥ್ಯವನ್ನು ಅನ್ವಯಿಸುತ್ತೇನೆ ಆದ್ದರಿಂದ ಈ ತಡೆಗೋಡೆ ಕಡಿಮೆಯಾಗಿದೆ ಎಂದು ಹೇಳುವುದಕ್ಕೆ ಸಮಾನವಾಗಿದೆ ಆದ್ದರಿಂದ n ಬದಿಯ ಮೇಲಕ್ಕೆ ಸ್ಥಳಾಂತರಗೊಂಡಿದೆ ಎಂದು ನಾವು ಹೇಳಬಹುದು ಮತ್ತು ಬಾಹ್ಯ ಸಾಮರ್ಥ್ಯದ ಮೌಲ್ಯವನ್ನು ಅವಲಂಬಿಸಿ ಅದನ್ನು ಬದಲಾಯಿಸಲಾಗುತ್ತದೆ ಆದ್ದರಿಂದ ನಾನು ಇದನ್ನು ಫಾರ್ವರ್ಡ್ ಬಯಾಸ್ನಲ್ಲಿ ಪುನಃ ರಚಿಸಿದರೆ ಇದು ನನ್ನ p ಬದಿಯ ಆಗಿದೆ ಈಗ ನನ್ನ n ಬದಿಯ ಫರ್ಮಿ ಮಟ್ಟವು ಮೇಲಕ್ಕೆ ಸ್ಥಳಾಂತರಗೊಂಡಿದೆ ಆದ್ದರಿಂದ ಫರ್ಮಿ ಮಟ್ಟಗಳು ಇನ್ನು ಮುಂದೆ EFp EFn ಗೆ ಸಾಲುವುದಿಲ್ಲ ಈ ಬದಲಾವಣೆಯು e x Vext ಹೊರತು ಬೇರೇನೂ ಅಲ್ಲ ಮತ್ತು ತಡೆಗೋಡೆ e x Vo Vext ಆದ್ದರಿಂದ ನಾನು ಕಂಡಕ್ಷನ್ ಬ್ಯಾಂಡ್ ಮತ್ತು ವೇಲೆನ್ಸ್ ಬ್ಯಾಂಡ್ ಅನ್ನು ಗುರುತಿಸುತ್ತೇನೆ ಆದ್ದರಿಂದ ನಿಮ್ಮ ತಡೆಗೋಡೆ ಕಡಿಮೆಯಾದ ಕಾರಣ ನೀವು ಈಗ ವಾಹಕಗಳ ಇಂಜೆಕ್ಷನ್ ಅನ್ನು ಹೊಂದಿದ್ದೀರಿ ಆದ್ದರಿಂದ ನೀವು n ನಿಂದ p ಗೆ ಇಂಜೆಕ್ಟ್ ಮಾಡುವ ಎಲೆಕ್ಟ್ರಾನ್ಗಳನ್ನು ಮತ್ತು p ನಿಂದ n ಗೆ ಹೋಲ್ಗಳನ್ನು ಹೊಂದಿದ್ದೀರಿ ಆದ್ದರಿಂದ ತಡೆಗೋಡೆ ಕಡಿಮೆಯಾದ ಕಾರಣ ನಾವು ಕ್ಯಾರಿಯರ್ ಇಂಜೆಕ್ಷನ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಈ ವಾಹಕ ಇಂಜೆಕ್ಷನ್ ಅನ್ನು ನೀವು ನೋಡಿದರೆ ನೀವು n ನಿಂದ p ಗೆ ಹೋಗುವ ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದೀರಿ p ನಿಂದ n ಗೆ ಹೋಗುವ ಹೋಲ್ಗಳು ಆದ್ದರಿಂದ ಇವುಗಳು ಮುಂದಕ್ಕೆ ಪಕ್ಷಪಾತದಲ್ಲಿ p n ಜಂಕ್ಷನ್ನಲ್ಲಿ ಪ್ರವಾಹವನ್ನು ರೂಪಿಸುತ್ತವೆ ಮತ್ತು ಎಲೆಕ್ಟ್ರಾನ್ಗಳು p ಬದಿಯಲ್ಲಿರುವ ಅಲ್ಪಸಂಖ್ಯಾತ ವಾಹಕಗಳಾಗಿವೆ ಹೋಲ್ಗಳು ಅಲ್ಪಸಂಖ್ಯಾತರು ಎನ್ ಬದಿಯಲ್ಲಿ ಒಯ್ಯುತ್ತಾರೆ ಆದ್ದರಿಂದ ಇದರ ಅರ್ಥವೇನೆಂದರೆ ಅಲ್ಪಸಂಖ್ಯಾತ ವಾಹಕಗಳ ಪ್ರಸರಣದಿಂದಾಗಿ ಕರೆಂಟ್ವಾಗಿದೆ ಆದ್ದರಿಂದ ನಾನು ಈಗ ಸಮತೋಲನದಲ್ಲಿ p n ಜಂಕ್ಷನ್ನಾದ್ಯಂತ ಎಲೆಕ್ಟ್ರಾನ್ಗಳು ಮತ್ತು ಹೋಲ್ಗಳ ಸಾಂದ್ರತೆಯನ್ನು ಚಿತ್ರಿಸುತ್ತೇನೆ ಮತ್ತು ನಾವು ಮುಂದಕ್ಕೆ ಪಕ್ಷಪಾತವನ್ನು ಅನ್ವಯಿಸಿದಾಗ ಏನಾಗುತ್ತದೆ ಆದ್ದರಿಂದ ಮತ್ತೊಮ್ಮೆ ನಾನು p n ಜಂಕ್ಷನ್ನ ಚಿತ್ರಕ್ಕೆ ಹಿಂತಿರುಗುತ್ತೇನೆ ಇದು ಕೇವಲ ಸ್ಕೀಮ್ಯಾಟಿಕ್ ಇದು p ಮತ್ತು n ನಡುವಿನ ಇಂಟರ್ಫೇಸ್ ಆಗಿದೆ ನಾವು ಸವಕಳಿ ಪ್ರದೇಶವನ್ನು ಹೊಂದಿದ್ದೇವೆ ಆದ್ದರಿಂದ ಈ ಭಾಗವು ಎಲ್ಲಾ ನಕಾರಾತ್ಮಕವಾಗಿರುತ್ತದೆ ಮತ್ತು ಈ ಭಾಗವು ಧನಾತ್ಮಕವಾಗಿರುತ್ತದೆ ಆದ್ದರಿಂದ ಎಲೆಕ್ಟ್ರಾನ್ಗಳು ಮತ್ತು ಹೋಲ್ಗಳ ಸಾಂದ್ರತೆಯು ದೂರದ ಕಾರ್ಯವಾಗಿ ಹೇಗೆ ಬದಲಾಗುತ್ತದೆ ಎಂಬುದನ್ನು ನಾವು ನೋಡಿದ್ದೇವೆ ನಾವು ಈ ಹಿಂದಿನ ತರಗತಿಯಲ್ಲಿ ಸಮತೋಲನದಲ್ಲಿ p n ಜಂಕ್ಷನ್ ಅನ್ನು ಹೊಂದಿರುರುವುದನ್ನು ನೋಡಿದ್ದೇವೆ ಆದ್ದರಿಂದ ಇದು log ಅಥವಾ log ವಿರುದ್ಧ ದೂರ ಆಗಿದೆ ಆದ್ದರಿಂದ ನನ್ನ ಇಂಟರ್ಫೇಸ್ ಮತ್ತು ಸವಕಳಿ ಪ್ರದೇಶವನ್ನು ಗುರುತಿಸುತ್ತೇನೆ ಹಾಗಾಗಿ ನಾನು log ಅನ್ನು ಯೋಜಿಸಿದರೆ ಈ ಮೌಲ್ಯವು ND ಗೆ ಸಮಾನವಾದ nno ಹೊರತು ಬೇರೇನೂ ಅಲ್ಲ ಮತ್ತು ನಂತರ ನೀವು ಅಡ್ಡಲಾಗಿ ಹೋದಂತೆ n ನ ಮೌಲ್ಯವು ಇಳಿಯುತ್ತದೆ ನಂತರ ನಾವು p ಬದಿಯನಲ್ಲಿ n ಹೊಂದಿದ್ದೇವೆ ಆದ್ದರಿಂದ npo ಅಂತೆಯೇ ನಾವು ಹೋಲ್ಗಳ ಸಾಂದ್ರತೆಯನ್ನು ಯೋಜಿಸಬಹುದು ದೊಡ್ಡದರಿಂದ ಪ್ರಾರಂಭವಾಗುತ್ತದೆ ಆದ್ದರಿಂದ ಇದು Ppo ಮತ್ತು ನಂತರ Pno ಕೆಳಗೆ ಹೋಗುತ್ತದೆ ಕೊನೆಯ ತರಗತಿಯಲ್ಲಿ nno ND ಎಂದು ನಾವು ನೋಡಿದ್ದೇವೆ Pno ni2ND ಹೊರತು ಬೇರೇನೂ ಅಲ್ಲ Ppo ಇದು p ಬದಿಯ ಆಗಿದೆNA ಮತ್ತು NPo ni2NA ಆಗಿದೆ ಆದ್ದರಿಂದ ಇದು ನನ್ನ n ಬದಿಯ ಆಗಿದೆ ಅದು ನನ್ನ p ಬದಿಯ ಆದ್ದರಿಂದ ಇದು ಸಮತೋಲನದ ಸಂದರ್ಭವಾಗಿದೆ ಆದ್ದರಿಂದ ಈಗ ನಾವು ಫಾರ್ವಾಡ್ ಬಯಾಸ್ ಅನ್ನು ಅನ್ವಯಿಸುತ್ತೇವೆ ಆದ್ದರಿಂದ ನಾವು ಫಾರ್ವರ್ಡ್ ಬಯಾಸ್ ಅನ್ನು ಅನ್ವಯಿಸಿದಾಗ ನಾವು ಎಲೆಕ್ಟ್ರಾನ್ಗಳನ್ನು n ಬದಿಗೆ ಚುಚ್ಚುತ್ತೇವೆ ಮತ್ತು ನಾವು ಪಿ ಬದಿಗೆ ಹೋಲ್ಗಳನ್ನು ಚುಚ್ಚುತ್ತೇವೆ ಆದ್ದರಿಂದ ನಾನು ಮತ್ತೊಮ್ಮೆ ಕೇ೦ದ್ರೀಕರಣ ಯೋಜಿಸಿದರೆ ಆದ್ದರಿಂದ ಇದು log ನಲ್ಲಿ log ಆಗಿದೆ ಮತ್ತು ಮತ್ತೆ ಗಡಿಗಳನ್ನು ಗುರುತಿಸಬಹುದು ಆದ್ದರಿಂದ ನಾವು ಕೆಲವು ವಾಹಕಗಳನ್ನು ಚುಚ್ಚುತ್ತಿದ್ದೇವೆ ಅಂದರೆ p ಬದಿಯಲ್ಲಿ ಎಲೆಕ್ಟ್ರಾನ್ಗಳ ಹೆಚ್ಚುವರಿ ಸಾಂದ್ರತೆಯಿದೆ ಮತ್ತು ಅಂತಿಮವಾಗಿ ಅದು ನಿಮ್ಮ ಮೂಲ ರೇಖೆಗೆ ಹಿಂತಿರುಗುತ್ತದೆ ಆದ್ದರಿಂದ ಇದು ನಾವು ಅದನ್ನು ನೇರವಾಗಿ ಬರೆಯುತ್ತೇವೆ ಇದು nno ಇದು npo ನಾವು p ಬದಿಯಲ್ಲಿ ಎಲೆಕ್ಟ್ರಾನ್ಗಳ ಕೆಲವು ಹೆಚ್ಚುವರಿ ಸಾಂದ್ರತೆಯನ್ನು ಹೊಂದಿದ್ದೇವೆ ಅದೇ ರೀತಿಯಲ್ಲಿ ನಾವು ಕೆಲವು ಹೆಚ್ಚುವರಿ ಹೋಲ್ಗಳನ್ನು ಹೊಂದಿದ್ದೇವೆ ಅದನ್ನು p ಬದಿಯನಿಂದ ಚುಚ್ಚಲಾಗುತ್ತದೆ ಆದ್ದರಿಂದ ಮತ್ತೊಮ್ಮೆ ನೀವು ಇದನ್ನು ಚಿತ್ರಿಸಿದರೆ ನೀವು Ppo Pno ಅನ್ನು ಹೊಂದಿದ್ದೀರಿ ಮತ್ತು ನೀವು ಕೆಲವು ಹೆಚ್ಚುವರಿ ಹೋಲ್ಗಳನ್ನು ಹೊಂದಿರುತ್ತೀರಿ ಆದ್ದರಿಂದ ಈ ಹೆಚ್ಚುವರಿ ಎಲೆಕ್ಟ್ರಾನ್ಗಳು ಮತ್ತು ಹೋಲ್ಗಳು ವಿದ್ಯುತ್ ಪ್ರವಾಹಕ್ಕೆ ಕಾರಣವಾಗಿವೆ ಆದ್ದರಿಂದ ನಾವು ಈ ಹೆಚ್ಚುವರಿ ಎಲೆಕ್ಟ್ರಾನ್ಗಳು ಮತ್ತು ಹೋಲ್ಗಳನ್ನು ಹೊಂದಿದ್ದೇವೆ ಏಕೆಂದರೆ ನೀವು ಎಲೆಕ್ಟ್ರಾನ್ಗಳು ಮತ್ತು ಹೋಲ್ಗಳು ಅಡ್ಡಲಾಗಿ ಚಲಿಸಲು ತಡೆಗೋಡೆಯನ್ನು ಕಡಿಮೆ ಮಾಡಿದ್ದೀರಿ ಆದ್ದರಿಂದ ನಾನು ಜಂಕ್ಷನ್ನಲ್ಲಿರುವ ಎಲೆಕ್ಟ್ರಾನ್ಗಳ ಸಾಂದ್ರತೆಯನ್ನು np ಎಂದು ಕರೆದರೆ ಆದ್ದರಿಂದ np ಎನ್ನುವುದು p ಬದಿಯಗೆ ಚುಚ್ಚಲಾದ ಹೆಚ್ಚುವರಿ ಎಲೆಕ್ಟ್ರಾನ್ಗಳು ಅಂತೆಯೇ ನೀವು pn ಅನ್ನು ಹೊಂದಿದ್ದೀರಿ ಅದಕ್ಕಾಗಿ ನಾವು ಪದವಿನ್ಯಾಸವನ್ನು ಬರೆಯಬಹುದು exp ekT ಅದೇ ರೀತಿ Pn0 ಅಂದರೆ Pn0 Ppoexp ekT ಹೊರತು ಬೇರೇನೂ ಅಲ್ಲ ಆದ್ದರಿಂದ ಈ 2 ಪದಗಳು ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಪ್ರತಿನಿಧಿಸುತ್ತವೆ ಮತ್ತು ಫಾರ್ವಾಡ್ ಬಯಾಸ್ದಿಂದಾಗಿ ನಿಮ್ಮ p n ಜಂಕ್ಷನ್ಗೆ ಚುಚ್ಚಲಾದ ಹೆಚ್ಚುವರಿ ಹೋಲ್ಗಳನ್ನು ಪ್ರತಿನಿಧಿಸುತ್ತವೆ ಆದ್ದರಿಂದ ಇವು ಹೆಚ್ಚುವರಿ ಎಲೆಕ್ಟ್ರಾನ್ಗಳು ಮತ್ತು ಇವು ಹೆಚ್ಚುವರಿ ಹೋಲ್ಗಳಾಗಿವೆ ಮೌಲ್ಯವು ನಿಮ್ಮ Vext ಗೆ ನೇರವಾಗಿ ಅನುಪಾತದಲ್ಲಿರುತ್ತದೆ ಆದ್ದರಿಂದ ಹೆಚ್ಚಿನ ಬಾಹ್ಯ ಸಾಮರ್ಥ್ಯವು ತಡೆಗೋಡೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ನಂತರ ಎಲೆಕ್ಟ್ರಾನ್ ಗಳು ಮತ್ತು ಹೋಲ್ಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಎಲೆಕ್ಟ್ರಾನ್ಗಳು ಮತ್ತು ಹೋಲ್ಗಳು p n ಜಂಕ್ಷನ್ನ ಸಂದರ್ಭದಲ್ಲಿ ಇನ್ನೂ ಅಲ್ಪಸಂಖ್ಯಾತ ವಾಹಕಗಳಾಗಿವೆ ಅಂದರೆ ಅವು ಸ್ವಲ್ಪ ದೂರದವರೆಗೆ ಹರಡಬಹುದು ಆದರೆ ಅಂತಿಮವಾಗಿ ಅವರು ಬಹುಪಾಲು ವಾಹಕಗಳೊಂದಿಗೆ ಸಂಯೋಜಿಸುತ್ತಾರೆ ಮತ್ತು ನಾಶವಾಗುತ್ತಾರೆ ಆದ್ದರಿಂದ ನಾವು ಈ ಎಲೆಕ್ಟ್ರಾನ್ಗಳು ಮತ್ತು ಹೋಲ್ಗಳಿಗೆ ಪ್ರಸರಣ ಉದ್ದ ಮತ್ತು ಪ್ರಸರಣ ಗುಣಾಂಕವನ್ನು ವ್ಯಾಖ್ಯಾನಿಸಬಹುದು ಆದ್ದರಿಂದ ಹೆಚ್ಚುವರಿ ಎಲೆಕ್ಟ್ರಾನ್ಗಳು ಮತ್ತು ಹೋಲ್ಗಳ ಪ್ರಸರಣ ಉದ್ದವನ್ನು ನಾವು Lh ಅಥವಾ Le ಎಂದು ಕರೆಯುತ್ತೇವೆ ಇದನ್ನು ಮೈನಾರಿಟಿ ಕ್ಯಾರಿಯರ್ ಡಿಫ್ಫ್ಯೂಸಿಯೋನ್ ಲೆಂಥ್ ಎಂದು ಕರೆಯಲಾಗುತ್ತದೆ ನಾವು L ಅನ್ನು ಪ್ರಸರಣ ಗುಣಾಂಕಕ್ಕೆ ಸಂಬಂಧಿಸಬಹುದು ಆದ್ದರಿಂದ Lh ಅಂದರೆ Dh hLe ಆದರೆ ಅದೇ ರೀತಿ De e ಆದ್ದರಿಂದ Dh ಮತ್ತು De ಪ್ರಸರಣ ಗುಣಾಂಕಗಳು ಮತ್ತು Th ಅಥವಾ τh ಮತ್ತು τe ಅಲ್ಪಸಂಖ್ಯಾತ ವಾಹಕ ಜೀವಿತಾವಧಿ ಆದ್ದರಿಂದ ಎಲೆಕ್ಟ್ರಾನ್ಗಳು ಮತ್ತು ಹೋಲ್ಗಳು ಮರುಸಂಯೋಜಿತ ಮತ್ತು ನಾಶವಾಗುವ ಮೊದಲು ವಸ್ತುವಿನಲ್ಲಿ ಚಲಿಸುವ ಸಮಯವನ್ನು ಇವು ವ್ಯಾಖ್ಯಾನಿಸುತ್ತವೆ ಆದ್ದರಿಂದ Dh ಮತ್ತು De ಚಲನಶೀಲತೆಗಳಿಗೆ ಸಂಬಂಧಿಸಿದೆ ಆದ್ದರಿಂದ Dh ಎಂಬುದು kThe De ಎಂಬುದು kTee μh ಮತ್ತು μe ಚಲನಶೀಲತೆ ಎಂದು ನಾವು ಮೊದಲೇ ನೋಡಿದ್ದೇವೆ ಆದ್ದರಿಂದ ನಾನು ಕೆಲವು ಸಂಖ್ಯೆಗಳನ್ನು ಹಾಕುತ್ತೇನೆ ಇಂಟ್ರಿಂಸಿಕ್ ಸಿಲಿಕಾನ್ನ ಸಂದರ್ಭದಲ್ಲಿ ನಾವು μh 450 cm2 V 1 s 1 ಆಗಿ ಹೊಂದಿದ್ದೇವ ಮತ್ತು ನಾವು μe ಅನ್ನು 1350 ಎಂದು ಹೊಂದಿದ್ದೇವೆ ಆದ್ದರಿಂದ ನಾವು ಡಿಫ್ಯೂಷನ್ ಗುಣಾಂಕದ ಮೌಲ್ಯಗಳನ್ನು ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ Dh kThe ಆಗಿದೆ ಆದ್ದರಿಂದ ಸುಮಾರು 11 64 cm2 s 1 ರ ಪ್ರಸರಣ ಗುಣಾಂಕವನ್ನು ನೀಡುವ ಸಂಖ್ಯೆಗಳನ್ನು ನಾವು ಬದಲಿಸಬಹುದು ಎಲೆಕ್ಟ್ರಾನ್ಗೆ ನಾವು ಅದೇ ಕೆಲಸವನ್ನು ಮಾಡಬಹುದು kTee ಇದು 34 93 cm2 s 1 ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ ಚಲನಶೀಲತೆ ಹೆಚ್ಚಿರುವುದರಿಂದ ಎಲೆಕ್ಟ್ರಾನ್ಗೆ ಪ್ರಸರಣ ಗುಣಾಂಕವು ಹೆಚ್ಚಾಗಿರುತ್ತದೆ ಆದ್ದರಿಂದ τh ಮತ್ತು τe ಇವುಗಳು ಅಲ್ಪಸಂಖ್ಯಾತ ವಾಹಕಗಳ ಮರುಸಂಯೋಜನೆಯ ಸಮಯಗಳು ಎಂದು ನಾನು ಹೇಳಿದೆ ವಿಶಿಷ್ಟವಾಗಿ τh ಮತ್ತು τe ನ್ಯಾನೋಸೆಕೆಂಡ್ಗಳ ಕ್ರಮದಲ್ಲಿ 10 9 ಸೆಕೆಂಡುಗಳು ಆದ್ದರಿಂದ ಈ ಸಂಖ್ಯೆಗಳು ನಾವು ಮೊದಲು ನೋಡಿದ ಸ್ಕ್ಯಾಟರಿಂಗ್ ಸಮಯಕ್ಕಿಂತ ಭಿನ್ನವಾಗಿವೆ ಆದ್ದರಿಂದ ಸ್ಕ್ಯಾಟರಿಂಗ್ ಸಮಯಗಳು 2 ಸ್ಕ್ಯಾಟರಿಂಗ್ ಘಟನೆಗಳ ನಡುವಿನ ಸಮಯವನ್ನು ಸೂಚಿಸುತ್ತದೆ ಈ ಸಮಯಗಳು ಎಲೆಕ್ಟ್ರಾನ್ ಮತ್ತು ಹೋಲ್ವನ್ನು ಪುನಃ ಸಂಯೋಜಿಸಲು ತೆಗೆದುಕೊಳ್ಳುವ ಸಮಯವನ್ನು ಉಲ್ಲೇಖಿಸುತ್ತವೆ ಆದ್ದರಿಂದ ಈ ಎಲೆಕ್ಟ್ರಾನ್ಗಳು ಅನೇಕ ಸ್ಕ್ಯಾಟರಿಂಗ್ಗಳಿಗೆ ಒಳಗಾಗಬಹುದು ಏಕೆಂದರೆ ಒಂದು ಸ್ಕ್ಯಾಟರಿಂಗ್ ಸಮಯವು ಸುಮಾರು ಪಿಕೋಸೆಕೆಂಡ್ಗಳು ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಎಲೆಕ್ಟ್ರಾನ್ ಮತ್ತು ಹೋಲ್ವು ಮರುಸಂಯೋಜಿಸುವ ಮೊದಲು ಬಹು ಚದುರುವಿಕೆಗೆ ಒಳಗಾಗಬಹುದು ನಾನು τh τe ಅನ್ನು ಒಂದು ನ್ಯಾನೊಸೆಕೆಂಡ್ ಎಂದು ತೆಗೆದುಕೊಂಡರೆ ನಾವು ಪ್ರಸರಣ ಉದ್ದ Lh ಅನ್ನು ಲೆಕ್ಕ ಹಾಕಬಹುದು L ಎಂಬುದು D x t ಹೊರತು ಬೇರೇನೂ ಅಲ್ಲ ಆದ್ದರಿಂದ ನೀವು Lh ಅನ್ನು 1 08 ಮೈಕ್ರೊಮೀಟರ್ಗಳನ್ನು ಪಡೆಯುತ್ತೀರಿ ಮತ್ತು Le ಸುಮಾರು 1 9 ಮೈಕ್ರೋಮೀಟರ್ಗಳನ್ನು ಪಡೆಯುತ್ತೀರಿ ಇದೇ ರೀತಿಯ ಲೆಕ್ಕಾಚಾರವನ್ನು ಮಾಡಬಹುದು ಆದ್ದರಿಂದ Lh ಮತ್ತು Le ಈ ಹೆಚ್ಚುವರಿ ಎಲೆಕ್ಟ್ರಾನ್ಗಳು ಮತ್ತು ಹೋಲ್ ಗಳ ಪ್ರಸರಣ ಉದ್ದವನ್ನು ಉಲ್ಲೇಖಿಸುತ್ತವೆ ಅವುಗಳು ಅಂತಿಮವಾಗಿ ಬಹುಪಾಲು ವಾಹಕಗಳೊಂದಿಗೆ ಮರುಸಂಯೋಜಿಸುತ್ತವೆ ಮತ್ತು ಹೊರಹಾಕಲ್ಪಡುತ್ತವೆ ಆದ್ದರಿಂದ ನಾವು ಮುಂದೆ ಹೋಗೋಣ ಮತ್ತು ಈಗ ಮುಂದಕ್ಕೆ ಪಕ್ಷಪಾತದ ಸಂದರ್ಭದಲ್ಲಿ p n ಜಂಕ್ಷನ್ನಲ್ಲಿ ಹರಿವನ್ನು ಲೆಕ್ಕಾಚಾರ ಮಾಡೋಣ ಆದ್ದರಿಂದ ನಾನು ಕೇ೦ದ್ರೀಕರಣದ ಬದಲಾವಣೆ ಎದುರಾಗಿ ದೂರ ದ ಕಥಾವಸ್ತುವನ್ನು ಪುನಃ ಬರೆಯಲಿದ್ದೇನೆ ಆದ್ದರಿಂದ ಇಲ್ಲಿ ನನ್ನ p n ಜಂಕ್ಷನ್ ಇದೆ ಇದು ನನ್ನ ಇಂಟರ್ಫೇಸ್ ಇವು ಸವಕಳಿ ಪ್ರದೇಶಗಳು ಇದು p ಮತ್ತು ಅದು n ಫಾರ್ವಾಡ್ ಬಯಾಸ್ದಲ್ಲಿ ನಾವು p n ಜಂಕ್ಷನ್ ಅನ್ನು ಹೊಂದಿದ್ದೇವೆ ಆದ್ದರಿಂದ p ಧನಾತ್ಮಕವಾಗಿ ಸಂಪರ್ಕ ಹೊಂದಿದೆ ಮತ್ತು n ಋಣಾತ್ಮಕವಾಗಿ ಸಂಪರ್ಕ ಹೊಂದಿದೆ ಹೋಲ್ ಗಳ ಸಾಂದ್ರತೆಯನ್ನು ನಾವು ಈ ಸಂದರ್ಭದಲ್ಲಿ ನೋಡಿದ್ದೇವೆ ಇದರಿಂದಾಗಿ ಕೆಲವು ಹೆಚ್ಚುವರಿ ಹೋಲ್ಗಳು ಎಲೆಕ್ಟ್ರಾನ್ಗಳೊಂದಿಗೆ ಅದೇ ರೀತಿ ಮಾಡಬಹುದು ಆದ್ದರಿಂದ ನೀವು ಕೆಲವು ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದೀರಿ ಆದ್ದರಿಂದ ನಾವು ವಿವಿಧ ಸ್ಥಳಗಳನ್ನು ಗುರುತಿಸಬಹುದು ಇದು nno ಇದು Pno Ppo Pno ಮತ್ತು ಹೆಚ್ಚುವರಿ ವಾಹಕಗಳು ಇದು pn ಆಗಿರುತ್ತದೆ ಇದು np ಆಗಿರುತ್ತದೆ ಆದ್ದರಿಂದ ವ್ಯುತ್ಪತ್ತಿಯ ಸಲುವಾಗಿ ನಾನು ನನ್ನ ಮೂಲವನ್ನು ಸವಕಳಿ ಪ್ರದೇಶ ಮತ್ತು n ಬದಿಯ ಬಹುಪಾಲು ನಡುವಿನ ಇಂಟರ್ಫೇಸ್ನಲ್ಲಿ n ಬದಿಯಲ್ಲಿ ತೆಗೆದುಕೊಳ್ಳಲಿದ್ದೇನೆ ಆದ್ದರಿಂದ ನಾನು ಅದನ್ನು ಮೂಲ np0 ಎಂದು ಸರಿಪಡಿಸಲಿದ್ದೇನೆ ಅದು ನಿಮ್ಮ ಹೆಚ್ಚುವರಿ ಎಲೆಕ್ಟ್ರಾನ್ಗಳು nno exp ekT Pno Ppo exp ekT ನಾವು ಇದನ್ನು ಮೊದಲು ನೋಡಿದ್ದೇವೆ ಇದನ್ನು ಬರೆಯುವ ಇನ್ನೊಂದು ವಿಧಾನವೆಂದರೆ Pno ಎಂಬುದು Ppo ವಿನ ಘಾತೀಯ ಆದ್ದರಿಂದ ಇದು ಸಮತೋಲನದ ಸಂದರ್ಭದಲ್ಲಿ ಮತ್ತು ನಾವು ಫಾರ್ವಾಡ್ ಬಯಾಸ್ವನ್ನು ಹೊಂದಿರುವಾಗ ಇದು ಈ ಸಮೀಕರಣಗಳನ್ನು ಒಟ್ಟಿಗೆ ಜಂಕ್ಷನ್ ನಿಯಮ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನೀವು ಪಕ್ಷಪಾತವನ್ನು ಅನ್ವಯಿಸಿದಾಗ ಜಂಕ್ಷನ್ ಹೇಗೆ ವರ್ತಿಸುತ್ತದೆ ಎಂಬುದನ್ನು ಅವರು ವಿವರಿಸುತ್ತಾರೆ ಆದ್ದರಿಂದ ನಾವು ಈ ಹೆಚ್ಚುವರಿ ವಾಹಕಗಳನ್ನು ಹೊಂದಿದ್ದೇವೆ ಎಂದು ನಾವು ನೋಡಿದ್ದೇವೆ ಮತ್ತು ನೀವು ಸವಕಳಿ ಪ್ರದೇಶದಿಂದ ದೂರ ಹೋದಂತೆ ಹೆಚ್ಚುವರಿ ವಾಹಕಗಳು ಮರುಸಂಯೋಜಿಸಲು ಪ್ರಾರಂಭಿಸುತ್ತವೆ ಮತ್ತು ಅಂತಿಮವಾಗಿ ಅವುಗಳು ಹೈಲೈಟ್ ಆಗುವುದಿಲ್ಲ ಆದ್ದರಿಂದ ನಾವು ಲೆಕ್ಕಾಚಾರ ಮಾಡಬಹುದು ಅಥವಾ x ದೂರದ ಕಾರ್ಯವಾಗಿ n ಬದಿಯಲ್ಲಿ ಹೆಚ್ಚುವರಿ ಹೋಲ್ಗಳ ಎಕ್ಸ್ಪ್ರೆಶನ್ ಅನ್ನು ಬರೆಯಬಹುದು x ಅನ್ನು ಸವಕಳಿ ಪ್ರದೇಶ ಮತ್ತು n ಬದಿಯ ಬಹುಭಾಗದ ನಡುವಿನ ಗಡಿಯಿಂದ ಅಳೆಯಲಾಗುತ್ತದೆ ಆದ್ದರಿಂದ ಈ x ಪ್ರಸರಣ ಉದ್ದಕ್ಕೆ ಸಂಬಂಧಿಸಿದೆ ಆದ್ದರಿಂದ ಇದು Pno ಅಥವಾ PnoexpxLh ಆಗಿದೆ ಆದ್ದರಿಂದ Lh ಪ್ರಸರಣ ಉದ್ದವನ್ನು ಸೂಚಿಸುತ್ತದೆ ಮತ್ತು x ಮೂಲದಿಂದ ದೂರವನ್ನು ಸೂಚಿಸುತ್ತದೆ ಹೆಚ್ಚುವರಿ ವಾಹಕಗಳಿಗಾಗಿ ನೀವು ಎಕ್ಸ್ಪ್ರೆಶನ್ ಅನ್ನು ಸಹ ಬರೆಯಬಹುದು ಆದ್ದರಿಂದ ΔPn ಇದು ∆Pnexp xLh ಅನ್ನು ಹೊರತುಪಡಿಸಿ ಬೇರೇನೂ ಆಗಿರುವುದಿಲ್ಲ ಈ Δ ಬೇರೇನೂ ಅಲ್ಲ ΔPn ಎಂಬುದು Pn Pno ಆದ್ದರಿಂದ ಇವುಗಳು n ಬದಿಯಲ್ಲಿರುವ ನಿಮ್ಮ ಹೆಚ್ಚುವರಿ ಹೋಲ್ಗಳನ್ನು ದೂರದ ಕಾರ್ಯವಾಗಿ ಉಲ್ಲೇಖಿಸುತ್ತವೆ ನಾವು ಇದನ್ನು ಹೋಲ್ ಕರೆಂಟ್ ಆಗಿ ಪರಿವರ್ತಿಸಬಹುದು ಆದ್ದರಿಂದ ನಾವು ಹೋಲ್ ಡಿಫ್ಯೂಷನ್ ಕರೆಂಟ್ ಬರೆಯಬಹುದು ಇದನ್ನು J ಎಂದು ಕರೆಯಲಾಗುವುದು ಮತ್ತು ಹೋಲ್ ಪ್ರಸರಣ ಪ್ರವಾಹವು e ಹೋಲ್ಗಳ ಡಿಫ್ಯೂಷನ್ ಗುಣಾಂಕ ಹೋಲ್ ಡಿಫ್ಯೂಷನ್ ಕರೆಂಟ್ dpndx ಹಾಗಾಗಿ ಇದೂ ಕೂಡ ಬರವಣಿಗೆಯಂತೆಯೇ eDhd∆Pndx ಆದ್ದರಿಂದ ಈ ಪ್ರಸರಣ ಸಮೀಕರಣವು ನಿಮ್ಮ ಫಿಕ್ನ ಮೊದಲ ನಿಯಮಕ್ಕೆ ಹೋಲುತ್ತದೆ ಆದ್ದರಿಂದ ಫಿಕ್ನ ಮೊದಲ ನಿಯಮವು ಫ್ಲಕ್ಸ್ ಅನ್ನು ಪ್ರಸರಣ ಗುಣಾಂಕ ಸಾಂದ್ರತೆಯ ಗ್ರೇಡಿಯಂಟ್ನಿಂದ ಭಾಗಿಸಲಾಗಿದೆ ಎಂದು ಹೇಳುತ್ತದೆ ಆದ್ದರಿಂದ ಈಗ ನಿಮ್ಮ ಫ್ಲಕ್ಸ್ ಹೋಲ್ನ ಪ್ರಸರಣ ಪ್ರವಾಹವನ್ನು ಹೊರತುಪಡಿಸಿ ಏನೂ ಅಲ್ಲ ಇದು ಡಿಫ್ಯೂಷನ್ ಗುಣಾಂಕದ ಮೈನಸ್ಗೆ ಸಮಾನವಾಗಿರುತ್ತದೆ ಮತ್ತು dpdx ಅಥವಾ d∆pdx ಕೇ೦ದ್ರೀಕರಣದ ಗ್ರೇಡಿಯಂಟ್ ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ ನಾವು ಪಡೆದ p n ಗಾಗಿ ಎಕ್ಸ್ಪ್ರೆಶನ್ ಅನ್ನು ಬದಲಿಸಬಹುದು ಮತ್ತು ಡಿಫರೆನ್ಷಿಯಲ್ ಮಾಡಬಹುದು ಆದ್ದರಿಂದ JDhole e Dh Lh ಹೊರತು ಬೇರೇನೂ ಅಲ್ಲ ನಾನು ಅಂತಿಮ ಎಕ್ಸ್ಪ್ರೆಶನ್ ಅನ್ನು ಮಾತ್ರ ಬರೆಯುತ್ತೇನೆ ಡೆಲ್ಟಾ Pno exp xLh ಎಲೆಕ್ಟ್ರಾನ್ಗಳ ಕಾರಣದಿಂದಾಗಿ ಕರೆಂಟ್ಕ್ಕೆ ನಾವು ಇದೇ ರೀತಿಯ ಎಕ್ಸ್ಪ್ರೆಶನ್ ಅನ್ನು ಬರೆಯಬಹುದು ಆದ್ದರಿಂದ ಹೋಲ್ಗಳಿಂದ ಉಂಟಾಗುವ ಪ್ರವಾಹವು ದೂರದ ಕಾರ್ಯವಾಗಿದೆ ಎಲೆಕ್ಟ್ರಾನ್ಗಳಿಂದ ಉಂಟಾಗುವ ಪ್ರವಾಹವು ದೂರದ ಕ್ರಿಯೆಯಾಗಿರುತ್ತದೆ ಆದರೆ ಈ 2ರ ಮೊತ್ತದೊಂದಿಗೆ ಒಟ್ಟು ಕರೆಂಟ್ ಸ್ಥಿರವಾಗಿರುತ್ತದೆ ಹಾಗಾಗಿ ಇದು x ದೂರವನ್ನು ಮಾಡುತ್ತದೆ ಎಂದು ನಾನು ಯೋಜಿಸಿದರೆ ಅದು ಒಟ್ಟು ಕರೆಂಟ್ ಆಗಿದೆ ಹೋಲ್ಗಳ ಸಂದರ್ಭದಲ್ಲಿ Wp Wn ಇರುವ ನನ್ನ 2 ಸವಕಳಿ ಪ್ರದೇಶಗಳನ್ನು ಗುರುತಿಸಲು ನನಗೆ ಅವಕಾಶ ಮಾಡಿಕೊಡಿ ಆದ್ದರಿಂದ ಹೋಲ್ಗಳ ಕಾರಣದಿಂದಾಗಿ ನೀವು ಬಹುಪಾಲು ಪ್ರವಾಹವನ್ನು ಹೊಂದಿದ್ದೀರಿ ಆದ್ದರಿಂದ ನಾನು ಅದನ್ನು ಪುನಃ ಬರೆಯುತ್ತೇನೆ ಹೋಲ್ಗಳ ಸಂದರ್ಭದಲ್ಲಿ ನೀವು p ಬದಿಯಲ್ಲಿ ಬಹುಪಾಲು ಕರೆಂಟ್ನ್ನು ಹೊಂದಿದ್ದೀರಿ ಮತ್ತು ನಾವು ಸವಕಳಿ ಪ್ರದೇಶವನ್ನು ತಲುಪುತ್ತಿದ್ದಂತೆ ಕಡಿಮೆಯಾಗಲು ಪ್ರಾರಂಭಿಸಿ ಮತ್ತು ನಂತರ ಅದು ಎಲೆಕ್ಟ್ರಾನ್ಗಳಿಗೆ ಅದೇ ರೀತಿಯಲ್ಲಿ n ಬದಿಯಲ್ಲಿ ಅಲ್ಪಸಂಖ್ಯಾತ ವಾಹಕವಾಗುತ್ತದೆ ನೀವು ಎಲೆಕ್ಟ್ರಾನ್ಗಳು n ಬದಿಯಲ್ಲಿ ಬಹುಪಾಲು ವಾಹಕಗಳಾಗಿವೆ ನಂತರ ಅದು ಬೀಳಲು ಪ್ರಾರಂಭಿಸುತ್ತದೆ ಮತ್ತು ಅಂತಿಮವಾಗಿ ಅದು p ಬದಿಯಲ್ಲಿ ಅಲ್ಪಸಂಖ್ಯಾತ ವಾಹಕವಾಗುತ್ತದೆ ಆದ್ದರಿಂದ ಇವುಗಳು ನಿಮ್ಮ ಹೋಲ್ಗಳು ಇವು ಎಲೆಕ್ಟ್ರಾನ್ಗಳು ಆದರೆ ನೀವು ಒಟ್ಟು ಕರೆಂಟ್ ಪಡೆಯಲು ಇವೆರಡನ್ನೂ ಸೇರಿಸಿದರೆ ಒಟ್ಟು ಕರೆಂಟ್ ಸ್ಥಿರವಾಗಿರುತ್ತದೆ ಆದ್ದರಿಂದ ನಾವು ಕರೆಂಟ್ದ ಮೌಲ್ಯವನ್ನು x ನಲ್ಲಿ 0 ಗೆ ಸಮಾನವಾಗಿ ಮೌಲ್ಯಮಾಪನ ಮಾಡಬಹುದು ಇದರಿಂದ ನಾವು ಸರಳವಾದ ಎಕ್ಸ್ಪ್ರೆಶನ್ ಯನ್ನು ಹೊಂದಬಹುದು ಆದ್ದರಿಂದ ನಾನು ಅದನ್ನು ಮುಂದೆ ಮಾಡೋಣ ಆದ್ದರಿಂದ ನಾನು ಹೋಲ್ ಪ್ರವಾಹದ ಮೌಲ್ಯವನ್ನು x ನಲ್ಲಿ 0 ಗೆ ಸಮಾನವಾಗಿ ಬರೆಯಬಹುದು ಅಂದರೆ eDhLhPn ಇದು eDhLhPn Pn0 ಹೊರತು ಬೇರೇನೂ ಅಲ್ಲ ಎಂದು ನಾವು ನೋಡಿದ್ದೇವೆ ನಾವು Pn ಮತ್ತು Pno ಗಾಗಿ ಮೌಲ್ಯಗಳನ್ನು ಬದಲಿಸಬಹುದು ಮತ್ತು ನಾವು ಸಾಮಾನ್ಯ ಪದಗಳನ್ನು ತೆಗೆದುಕೊಳ್ಳುತ್ತೇವೆ eDhPnoLhexpeVextkT 1 ಉಳಿಯುತ್ತದೆ Pno ಏನೂ ಅಲ್ಲ ni2ND ಈ ಎಕ್ಸ್ಪ್ರೆಶನ್ eDhni2LhNDexpeVextkT 1 ಆಗುತ್ತದೆ ಎಲೆಕ್ಟ್ರಾನ್ಗಳ ಕಾರಣದಿಂದಾಗಿ ಕರೆಂಟ್ಕ್ಕೆ ನಾವು ಇದೇ ರೀತಿಯ ಎಕ್ಸ್ಪ್ರೆಶನ್ ಅನ್ನು ಬರೆಯಬಹುದು ಮತ್ತು ಒಟ್ಟು ಕರೆಂಟ್ ಸ್ಥಿರವಾಗಿರಬೇಕು ಎಂದು ನಾವು ಹೇಳಿದ್ದೇವೆ ಆದ್ದರಿಂದ ನಾವು ಈ 2 ಅನ್ನು ಸೇರಿಸಿದರೆ ಎಲೆಕ್ಟ್ರಾನ್ಗಳ ಕಾರಣದಿಂದಾಗಿ ಕರೆಂಟ್ ಅನ್ನು ಬರೆಯೋಣ ಆದ್ದರಿಂದ ಇದು ಇ ಆಗಿರುತ್ತದೆ Dh ಬದಲಿಗೆ ನೀವು De ni2 ಅನ್ನು ಹೊಂದಿದ್ದೀರಿ Lh ಬದಲಿಗೆ ನೀವು Le ಅನ್ನು ಹೊಂದಿರುತ್ತೀರಿ ಮತ್ತು ne ಬದಲಿಗೆ ನೀವು NA ಅನ್ನು ಹೊಂದಿರುತ್ತೀರಿ ಆದ್ದರಿಂದ ಎಲೆಕ್ಟ್ರಾನ್ಗಳು p ಬದಿಯಲ್ಲಿ ಚಲಿಸುತ್ತಿವೆ ಮತ್ತು ಹೋಲ್ಗಳು n ಬದಿಯಲ್ಲಿ ಚಲಿಸುತ್ತಿವೆ ಎಂದು ಮತ್ತೊಮ್ಮೆ ನೆನಪಿಸಿಕೊಳ್ಳಿ ಆದರೆ k T 1 ರ ಮೇಲೆ ಉಳಿದ ಎಕ್ಸ್ಪ್ರೆಶನ್ ಒಂದೇ ಬಾಹ್ಯವಾಗಿದೆ ಆದ್ದರಿಂದ ನಾವು ಈ 2 ಅನ್ನು ತೆಗೆದುಕೊಂಡು ಅವುಗಳನ್ನು ಸೇರಿಸಿದರೆ ಒಟ್ಟು ಕರೆಂಟ್ಗೆ ನಾವು ಎಕ್ಸ್ಪ್ರೆಶನ್ ಅನ್ನು ಪಡೆಯುತ್ತೇವೆ ಆದ್ದರಿಂದ ಒಟ್ಟು ಕರೆಂಟ್ J ಸ್ಥಿರ Jso x exp ನಾನು ಸಬ್ಸ್ಕ್ರಿಪ್ಟ್ Vext ಅನ್ನು ಬಿಡುತ್ತೇನೆ ಮತ್ತು ಅದನ್ನು eV kT 1 ಎಂದು ಬರೆಯುತ್ತೇನೆ ಅಲ್ಲಿ Jso is ni2eDhLhNDDeLeNA ಆಗಿದೆ ಆದ್ದರಿಂದ ಈ ಸಮೀಕರಣವನ್ನು ಶಾಕ್ಲಿ ಸಮೀಕರಣ ಎಂದು ಕರೆಯಲಾಗುತ್ತದೆ ಮತ್ತು ಈ ಸ್ಥಿರ ಪದ Jso ಅನ್ನು ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ ಡೆನ್ಸಿಟಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು p n ಜಂಕ್ಷನ್ನಲ್ಲಿ ಒಟ್ಟು ಪ್ರವಾಹವನ್ನು ಪ್ರತಿನಿಧಿಸುತ್ತದೆ ಫಾರ್ವರ್ಡ್ ಪಕ್ಷಪಾತದ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ವಾಹಕಗಳ ಪ್ರಸರಣದಿಂದಾಗಿ ಕರೆಂಟ್ ಆಗಿರುತ್ತದೆ ಆದ್ದರಿಂದ p ಬದಿಯಲ್ಲಿ ಎಲೆಕ್ಟ್ರಾನ್ಗಳು n ಬದಿಯಲ್ಲಿ ಹೋಲ್ಗಳು ಕರೆಂಟ್ ಬಾಹ್ಯ ಸಾಮರ್ಥ್ಯದ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ V ಯ ಹೆಚ್ಚಿನ ಮೌಲ್ಯವು ಕರೆಂಟ್ ಅನ್ನು ಹೆಚ್ಚಿಸುತ್ತದೆ ಆದ್ದರಿಂದ ನಾವು ಈಗ p n ಜಂಕ್ಷನ್ಗೆ ರಿವರ್ಸ್ ಬಯಾಸ್ವನ್ನು ಅನ್ವಯಿಸಿದರೆ ಏನಾಗುತ್ತದೆ ಆದ್ದರಿಂದ ನಾವು ರಿವರ್ಸ್ ಬಯಾಸ್ ಅನ್ನು ಅನ್ವಯಿಸಿದರೆ ನಾವು p ಅನ್ನು ಋಣಾತ್ಮಕ ಮತ್ತು n ಗೆ ಧನಾತ್ಮಕವಾಗಿ ಸಂಪರ್ಕಿಸುತ್ತೇವೆ ಆದ್ದರಿಂದ ಇದು ನಿಮ್ಮ ವಿ ಬಾಹ್ಯವಾಗಿದೆ V ಬಾಹ್ಯ ಈಗ Vo ನ ಅದೇ ದಿಕ್ಕಿನಲ್ಲಿದೆ ಅದು ನಿಮ್ಮ ಸಂಪರ್ಕ ಸಾಮರ್ಥ್ಯವಾಗಿದೆ ಆದ್ದರಿಂದ ನಾವು ಸ್ಕಾಟ್ಕಿ ಜಂಕ್ಷನ್ಗೆ ಮಾಡಿದಂತೆಯೇ ತಡೆಗೋಡೆ ಏರಿದೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಇದಕ್ಕಾಗಿ ನೀವು ಬ್ಯಾಂಡ್ ರೇಖಾಚಿತ್ರವನ್ನು ಚಿತ್ರಿಸಲು ಬಯಸಿದರೆ ಇದು EFp ಮತ್ತು ಇದು EFn ಆಗಿದೆ ಆದ್ದರಿಂದ ಈಗ ಒಟ್ಟು ಸಾಮರ್ಥ್ಯ ಇದು p ಬದಿಯ ಮತ್ತು ಇದು n ಬದಿಯ ಇದು eVo Vext ಆದ್ದರಿಂದ ರಿವರ್ಸ್ ಬಯಾಸ್ನ ಸಂದರ್ಭದಲ್ಲಿ ಸಣ್ಣ ರಿವರ್ಸ್ ಸ್ಯಾಚುರೇಶನ್ ಪ್ರವಾಹವಿದೆ ಮತ್ತು ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ ಸಂಭವಿಸುತ್ತದೆ ಏಕೆಂದರೆ ನಮ್ಮಲ್ಲಿ ಅಲ್ಪಸಂಖ್ಯಾತ ವಾಹಕಗಳು n ಬದಿಯಲ್ಲಿ ಹೋಲ್ಗಳಾಗಿದ್ದು p ಬದಿಯಲ್ಲಿರುವ ಋಣಾತ್ಮಕ ಚಾರ್ಜ್ಗೆ ಆಕರ್ಷಿತವಾಗುತ್ತವೆ ಮತ್ತು ನಂತರ ಹರಡುತ್ತವೆ ಅಂತೆಯೇ ಪಿ ಬದಿಯಲ್ಲಿರುವ ಎಲೆಕ್ಟ್ರಾನ್ಗಳು n ಬದಿಯ ಹರಡುತ್ತವೆ ಆದ್ದರಿಂದ ಅಲ್ಪಸಂಖ್ಯಾತ ವಾಹಕಗಳ ಪ್ರಸರಣದಿಂದಾಗಿ ಸಣ್ಣ ಪ್ರವಾಹವಿದೆ ಮತ್ತು ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ನ ಮೌಲ್ಯವು Jso ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ ಇದು ನಾವು ಈಗಷ್ಟೇ ಪಡೆದ ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ ಆಗಿದೆ ಆದ್ದರಿಂದ p n ಜಂಕ್ಷನ್ಗಾಗಿ I V ಗುಣಲಕ್ಷಣಗಳನ್ನು ಸೆಳೆಯಲು ನಾನು ಈ 2 ಅನ್ನು ಒಟ್ಟಿಗೆ ಸೇರಿಸುತ್ತೇನೆ ಆದ್ದರಿಂದ ನಾನು I V ಗುಣಲಕ್ಷಣಗಳನ್ನು ಚಿತ್ರಿಸುತ್ತೇನೆ ಆದ್ದರಿಂದ ಮೊದಲ ಚತುರ್ಭುಜವು ನಿಮ್ಮ ಮುಂದಕ್ಕೆ ಪಕ್ಷಪಾತವಾಗಿದೆ ಮತ್ತು ನಾಲ್ಕನೇ ಕ್ವಾಡ್ರಾಂಟ್ ನಿಮ್ಮ ರಿವರ್ಸ್ ಬಯಾಸ್ವಾಗಿದೆ ನೀವು ಈ ಅಕ್ಷವನ್ನು ವಿಸ್ತರಿಸುತ್ತೀರಿ ಆದ್ದರಿಂದ ನಾವು ಮುಂದಕ್ಕೆ ಪಕ್ಷಪಾತದ ಸಂದರ್ಭದಲ್ಲಿ ಅನ್ವಯಿಕ ವೋಲ್ಟೇಜ್ನೊಂದಿಗೆ ಘಾತೀಯವಾಗಿ ಹೆಚ್ಚಾಗುವ ಪ್ರವಾಹವನ್ನು ಹೊಂದಿದ್ದೇವೆ ಎಂದು ನಾವು ಕಂಡುಕೊಂಡಿದ್ದೇವೆ ಆದ್ದರಿಂದ ನೀವು ಇದನ್ನು ಬರೆಯಬೇಕಾದರೆ ಘಾತೀಯವಾಗಿ ಹೆಚ್ಚಾಗುವ ಪ್ರವಾಹವನ್ನು ಹೊಂದಿರಬೇಕು ಕರೆಂಟ್ ವಿಶಿಷ್ಟ ಮೌಲ್ಯಗಳು ಮಿಲಿ ಆಂಪ್ನ ಕ್ರಮದಲ್ಲಿವೆ ಆದ್ದರಿಂದ ಇದು ಫಾರ್ವರ್ಡ್ ಪಕ್ಷಪಾತದ ಸಂದರ್ಭದಲ್ಲಿ ಆಗಿರುತ್ತದೆ ರಿವರ್ಸ್ ಬಯಾಸ್ನ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ವಾಹಕಗಳ ಪ್ರಸರಣದಿಂದಾಗಿ ನಾವು ಸಣ್ಣ ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ ಅನ್ನು ಹೊಂದಿದ್ದೇವೆ ಎಂದು ನಾವು ಕಂಡುಕೊಂಡಿದ್ದೇವೆ ಆದ್ದರಿಂದ J ಕೇವಲ Jso ಇದು ರಿವರ್ಸ್ ಬಯಾಸ್ದಲ್ಲಿದೆ ನೀವು ಇದನ್ನು ಬರೆಯಬೇಕಾದರೆ ನೀವು ಕೇವಲ ಒಂದು ಸಣ್ಣ ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ ಅನ್ನು ಬರೆಯುತ್ತೀರಿ ಫಾರ್ವರ್ಡ್ ಬಯಾಸ್ ಕರೆಂಟ್ ಮಿಲಿ ಆಂಪ್ಸ್ ಕ್ರಮದಲ್ಲಿದೆ ರಿವರ್ಸ್ ಬಯಾಸ್ ಕರೆಂಟ್ ಮೈಕ್ರೋ ಆಂಪ್ಸ್ ಅಥವಾ ನ್ಯಾನೊ ಆಂಪ್ಸ್ ಆಗಿರುತ್ತದೆ ಇದು ಫಾರ್ವರ್ಡ್ ಬಯಾಸ್ ಗಿಂತ ಚಿಕ್ಕದಾಗಿದೆ ಆದ್ದರಿಂದ ಇದರ ಆಧಾರದ ಮೇಲೆ ನಾವು p n ಜಂಕ್ಷನ್ ಕೇವಲ ಒಂದು ರೆಕ್ಟಿಫೈರ್ ಎಂದು ಹೇಳಬಹುದು ಆದ್ದರಿಂದ ಅದು ಒಂದು ರೀತಿಯಲ್ಲಿ ನಡೆಸುತ್ತದೆ ಅದು ಫಾರ್ವರ್ಡ್ ಬಯಾಸ್ ಸಮಯದಲ್ಲಿ ನಡೆಸುತ್ತದೆ ಮತ್ತು ರಿವರ್ಸ್ ಬಯಾಸ್ ಸಮಯದಲ್ಲಿ ಅದು ಇನ್ನೂ ನಡೆಸುತ್ತದೆ ಆದರೆ ಕರೆಂಟ್ ತುಂಬಾ ಚಿಕ್ಕದಾಗಿದೆ ಪ್ರತಿರೋಧವು ನಿಜವಾಗಿಯೂ ದೊಡ್ಡದಾಗಿದೆ ಎಂದು ನೀವು ಹೇಳಬಹುದು ಆದ್ದರಿಂದ ಅದು ಅವಾಹಕ ಎಂದು ಹೇಳುವುದಕ್ಕೆ ಸಮಾನವಾಗಿದೆ ಅಂತೆಯೇ ನಾವು ಸ್ಕಾಟ್ಕಿ ಜಂಕ್ಷನ್ ಅನ್ನು ನೋಡಿದಾಗ ಸ್ಕಾಟ್ಕಿ ಜಂಕ್ಷನ ಕೂಡ ರೆಕ್ಟಿಫೈಯರ್ ಎಂದು ನಾವು ಕಂಡುಕೊಂಡಿದ್ದೇವೆ ಇದು ಮುಂದೆ ದಿಕ್ಕಿನಲ್ಲಿ ವಾಹಕ ನಡೆಸುತ್ತದೆ ಆದರೆ ಹಿಮ್ಮುಖವಾಗಿ ಅಲ್ಲ p n ಜಂಕ್ಷನ್ ಮತ್ತು ಸ್ಕಾಟ್ಕಿ ಜಂಕ್ಷನ್ ನಡುವಿನ ವ್ಯತ್ಯಾಸವೆಂದರೆ p n ಜಂಕ್ಷನ್ಗೆ ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ ತುಂಬಾ ಚಿಕ್ಕದಾಗಿದೆ ಆದ್ದರಿಂದ ನಂತರ ನಾವು ಸ್ಕಾಟ್ಕಿ ಜಂಕ್ಷನ್ ಮತ್ತು p n ಜಂಕ್ಷನ್ ಅನ್ನು ಹೋಲಿಸುವ ಕೆಲವು ಉದಾಹರಣೆಗಳನ್ನು ಸಹ ನೋಡುತ್ತೇವೆ ಆದ್ದರಿಂದ ಇಂದು ನಾವು ಪಕ್ಷಪಾತದಲ್ಲಿ p n ಜಂಕ್ಷನ್ ಅನ್ನು ನೋಡಿದ್ದೇವೆ ಆದ್ದರಿಂದ p n ಜಂಕ್ಷನ್ ಮೂಲಭೂತವಾಗಿ ಒಂದು ರೆಕ್ಟಿಫೈಯರ್ ಎಂದು ನಾವು ಕಂಡುಕೊಂಡಿದ್ದೇವೆ ಆದ್ದರಿಂದ ಇದು ಏಕಮುಖ ವಾಹಕ ನಡೆಸುತ್ತದೆ ಮತ್ತು ಇನ್ನೊಂದಲ್ಲ ಇಲ್ಲಿಯವರೆಗೆ ನಾವು ಒಂದೇ ವಸ್ತುವಿನ ನಡುವೆ ಇರುವ ಸಂಧಿಗಳನ್ನು ಮಾತ್ರ ನೋಡಿದ್ದೇವೆ ಆದ್ದರಿಂದ p ಮತ್ತು n ಒಂದೇ ವಸ್ತುಗಳಾಗಿವೆ ಮುಂದಿನ ತರಗತಿಯಲ್ಲಿ ಒಳಗೊಂಡಿರುವ ಕೆಲವು ಸಂಖ್ಯೆಗಳ ಬಗ್ಗೆ ಸ್ವಲ್ಪ ಕಲ್ಪನೆಯನ್ನು ಪಡೆಯಲು ನಾವು ಮೊದಲು ಉದಾಹರಣೆಯನ್ನು ನೋಡುತ್ತೇವೆ ಮತ್ತು ನಂತರ ನಾವು ವಿವಿಧ ವಸ್ತುಗಳ ನಡುವೆ ಜಂಕ್ಷನ್ ಹೊಂದಿದ್ದರೆ ಏನಾಗುತ್ತದೆ ಎಂದು ನೋಡೋಣ